ಆರ್ಎಂಎ ಜನರಲೈಸೇಶನ್ಸ್ ಹಿಂದೆ ನಾವು ರೇಟ್ ಮೋನೋಟೋನಿಕ್ ಶೆಡ್ಯೂಲರ್ ಮತ್ತು ಕೆಲವು ಶೆಡ್ಯೂಲ್ ಸಾಮರ್ಥ್ಯ ವಿಶ್ಲೇಷಣೆ ಮತ್ತು ಸ್ಪರ್ಶಕ ಥ್ಯಾಂಜೆಂಟ್ ಓವರ್ಲೋಡ್ ನಿರ್ವಹಣೆಯಂತಹ ಸಮಸ್ಯೆಗಳು ನೋಡುತ್ತಿದ್ದೆವು ರೇಟ್ ಮೋನೋಟೋನಿಕ್ ಶೆಡ್ಯೂಲರ್ ಸಂಬಂಧಿಸಿದಂತೆ ಅರ್ಥಮಾಡಿಕೊಳ್ಳಬೇಕಾದ ಕೆಲವು ನಿರ್ದಿಷ್ಟ ಅಂಶಗಳು ಈ ಕೆಳಗಿನಂತಿವೆ ರೇಟ್ ಮೋನೋಟೋನಿಕ್ ಶೆಡ್ಯೂಲರ್ ಕೆಲಸ ಸಾಮರಸ್ಯಕ್ಕೆ ಸಂಬಂಧಿಸಿದ ಕಾರ್ಯಗಳು ತಿಳಿದುಕೊಳ್ಳಬೇಕಾಗಿದೆ ಯಾವುದೇ ಕಾರ್ಯವು ಮತ್ತೊಂದು ಕಾರ್ಯಕ್ಕಿಂತ ಹೆಚ್ಚಿನ ಅವಧಿಯನ್ನು ಹೊಂದಿದ್ದರೆ ಟಾಸ್ಕ್ ಸೆಟ್ ಸಾಮರಸ್ಯದಿಂದ ಸಂಬಂಧಿಸಿದೆ ಎಂದು ನಾವು ಹೇಳುತ್ತೇವೆ ಅದು ಕಡಿಮೆ ಅವಧಿಯ ಕಾರ್ಯದ ಬಹುಸಂಖ್ಯೆಯಾಗಿರಬೇಕು ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಕಾರ್ಯ ಸೆಟ್ Ti ಮತ್ತು Tk ನಲ್ಲಿ ಯಾವುದೇ 2 ಕಾರ್ಯಗಳನ್ನು ತೆಗೆದುಕೊಳ್ಳಿ Pi ಆಗಿರುವ Ti ಅವಧಿಯು ದೊಡ್ಡದಾಗಿದೆ Pk Pi ನಂತರ Pk ಯ ಕೆಲವು ಗುಣಾಕಾರವಾಗಿದೆ ಮತ್ತು ಇದು ಕಾರ್ಯ ಸೆಟ್ನಲ್ಲಿನ ಪ್ರತಿಯೊಂದು ಕಾರ್ಯಕ್ಕೂ ಅನ್ವಯಿಸುತ್ತದೆ ಎರಡು ಕಾರ್ಯಗಳನ್ನು ತೆಗೆದುಕೊಂಡಾಗ ಮತ್ತು ಒಂದು ಕಾರ್ಯವು ಇತರ ಕಾರ್ಯಗಳಿಗಿಂತ ಹೆಚ್ಚಿನ ಅವಧಿಯನ್ನು ಹೊಂದಿದ್ದರೆ ಅದು ಇತರ ಅವಧಿಯ ಬಹುಸಂಖ್ಯೆಯಾಗಿರಬೇಕು ಉದಾಹರಣೆಗೆ ಸಾಮರಸ್ಯಕ್ಕೆ ಸಂಬಂಧಿಸಿದ ಕಾರ್ಯ ಗುಂಪಿನಲ್ಲಿ ಕಾರ್ಯ 1 ಕ್ಕೆ ಅವಧಿ 10 ಇದ್ದರೆ ಕಾರ್ಯ 2 ಕ್ಕೆ ಅವಧಿ 20 ಮತ್ತು ಕಾರ್ಯ 3 ಕ್ಕೆ ಅವಧಿ 60 ಇರಬಹುದು ಈ ಸಂದರ್ಭದಲ್ಲಿ 2 ಅನಿಯಂತ್ರಿತ ಕಾರ್ಯಗಳನ್ನು T1 ಮತ್ತು T2 ತೆಗೆದುಕೊಂಡರೆ ಮತ್ತು P2 P1 ಗಿಂತ ದೊಡ್ಡದಾಗಿದ್ದರೆ ಅದು P1 ನ ಬಹು ಮಲ್ಟಿಪಲ್ ನಂತರ P2 ಮತ್ತು P3 ತೆಗೆದುಕೊಂಡು P3 P2 ಗಿಂತ ದೊಡ್ಡದಾಗಿರುತ್ತದೆ ಆದರೆ ಮತ್ತೆ P3 ಯು P2 ನ ಬಹುಸಂಖ್ಯೆ ಆಗಿದ್ದು ಮತ್ತು ಇದು ಪ್ರತಿಯೊಂದು ಜೋಡಿ ಕಾರ್ಯಗಳಿಗೆ ಅನ್ವಯಿಸಿದ್ದು ಇದು ಸಾಮರಸ್ಯಕ್ಕೆ ಸಂಬಂಧಿಸಿದ ಸೆಟಪ್ ಕಾರ್ಯಗಳಿಗೆ ಒಂದು ಉದಾಹರಣೆಯಾಗಿದೆ ಇದು ಬಹಳ ವಿಶಿಷ್ಟವಾದ ಸಂಗತಿಯಾಗಿ ಪರಿಗಣಿಸಬಹುದು ಏಕೆಂದರೆ ಟಾಸ್ಕ್ ಸೆಟ್ ಸಾಮರಸ್ಯದಿಂದ ಸಂಬಂಧ ಹೊಂದಿದ್ದರೆ ಆಗ ಬಳಕೆ 1 ಆಗುತ್ತದೆ ಹಾಗೂ ಟಾಸ್ಕ್ ಸೆಟ್ ಶೆಡ್ಯೂಲ್ ಅಬಲ್ ಯಾಗಿ ಇನ್ನೂ ಮಾಡಬಹುದು ಸಾಮರಸ್ಯಕ್ಕೆ ಸಂಬಂಧಿಸಿದ ಕಾರ್ಯ ಅವಧಿಗಳೊಂದಿಗೆ 10 ಕಾರ್ಯಗಳನ್ನು ಪರಿಗಣಿಸೋಣ ಮತ್ತು ನಾವು ಲಿಯು ಲೇಲ್ಯಾಂಡ್ ಕ್ರೈಟೀರಿಯನ್ ಬಳಸಿದರೆ 0 7 ರಂತೆ ಕಂಡುಬರುತ್ತದೆ ಅದು 0 7 ಕ್ಕಿಂತ ಕಡಿಮೆ ಬಳಕೆಯ ಕಾರ್ಯ ಸೆಟ್ ಅನ್ನು ನಿಗದಿಪಡಿಸಲಾಗುವುದಿಲ್ಲ ಮತ್ತು ಅದು ಯಾವುದೇ ಕಾರ್ಯಕ್ಕೆ ಲಿಯು ಲೇಲ್ಯಾಂಡ್ನ ಅನ್ವಯವಾಗಿರುತ್ತದೆ ಆದರೆ ನಂತರ ಸಾಮರಸ್ಯಕ್ಕೆ ಸಂಬಂಧಿಸಿದ ಕಾರ್ಯದಲ್ಲಿ ಬಳಕೆ ಇದ್ದರೂ ಸಹ 1 ರವರೆಗೆ ಇನ್ನೂ ಕಾರ್ಯ ಸೆಟ್ ಶೆಡ್ಯೂಲಬಲಾಗಿ ಉಳಿದಿದೆ ಆದರೆ ಈ ಕುರಿತು ಉದ್ಭವಿಸುವ ಪ್ರಶ್ನೆಯನ್ನು ತೋರಿಸಬಹುದು ಇಲ್ಲಿ ಗಣಿತಶಾಸ್ತ್ರದ ಅನುಗುಣವಾಗಿ ಯಾವುದೇ ಸಾಮರಸ್ಯಕ್ಕೆ ಸಂಬಂಧಿಸಿದ ಟಾಸ್ಕ್ ಸೆಟ್ ಗಳು ರೇಟ್ ಮೋನೋಟೋನಿಕ್ ಶೆಡ್ಯೂಲರ್ ಅನುಸಾರವಾಗಿ ಎಲ್ಲಿಯವರೆಗೆ ಇದರ ಬಳಕೆ 1 ಕ್ಕಿಂತ ಕಡಿಮೆ ಅಥವಾ ಸಮವಾಗಿರುತ್ತದೆಯೋ ಅಲ್ಲಿಯವರೆಗೆ ಸ್ಕೆಡ್ಯೂಲಬಲ್ ಆಗಿರುತ್ತದೆ ಮೇಲಿನದನ್ನು ಸಾಬೀತುಪಡಿಸಲು ಕಂಪ್ಲಿಸನ್ ಟೈಮ್ ಥಿಯರಂ ಸಮಯದ ಪ್ರಮೇಯವನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ನಮಗೆ ತಿಳಿದಿರುವಂತೆ ಕಂಪ್ಲಿಸನ್ ಟೈಮ್ ಥಿಯರಂನಲ್ಲಿ ನಾವು Ei ಹೊಂದಿರುವ ಪ್ರತಿಯೊಂದು ಕಾರ್ಯ ಸೆಟ್ ಮತ್ತು ಅದಕ್ಕೆ ತೆಗೆದುಕೊಂಡ ಸಮಯ ಟಾಸ್ಕ್ T1 ನಂತರ ಅದು ಕಾರ್ಯಗತಗೊಳಿಸುವ ಸಮಯ ಮತ್ತು ಅದರ ಹೆಚ್ಚಿನದನ್ನು ಕಾರ್ಯಗತಗೊಳಿಸಲು ತೆಗೆದುಕೊಂಡ ಸಮಯ ಅದರ ಅವಧಿಗೆ ಮುಂಚಿತವಾಗಿ ಬರುವ ಆದ್ಯತೆಯ ಕಾರ್ಯಗಳು ಅದರ ಅವಧಿಗೆ ಸಮನಾಗಿರುತ್ತದೆ ಇಲ್ಲವೋ ಎಂದು ಪರಿಶೀಲಿಸಲಾಗುತ್ತದೆ ಆದರೆ ಸಾಮರಸ್ಯಕ್ಕೆ ಸಂಬಂಧಿಸಿದ ಕಾರ್ಯ ಸೆಟ್ಗಾಗಿ Pi ಎಂಬುದು Pk ಯ ಬಹುಸಂಖ್ಯೆಯಾಗಿದೆ ಆದ್ದರಿಂದ ನಾವು ಸೀಲಿಂಗ್ ಅನ್ನು ತೊಡೆದುಹಾಕಬಹುದು ಏಕೆಂದರೆ Pi ಅನ್ನು Pk ಯಿಂದ ಸಂಪೂರ್ಣವಾಗಿ ಭಾಗಿಸಬಹುದು ಆದ್ದರಿಂದ ನಾವು ಸೀಲಿಂಗ್ ಅನ್ನು ತೆಗೆದುಹಾಕಿ ನಾವು ಬರೆಯಬಹುದು ಮತ್ತು ಹಾಗೆ ನಾವು Pi ಅನ್ನು ಸಮೀಕರಣದಲ್ಲಿ ಎಲ್ಲರಿಂದ ಭಾಗಿಸಿದ್ದೇವೆ ನಾವು ಬರೆಯುವುದು ಮತ್ತು Pi ಸೀಲಿಂಗ್ನಿಂದ ಹೊರಬಂದಿದ್ದರಿಂದ ಮತ್ತು ಅದು ಹೀಗಿದೆ ವಿಭಾಗದಿಂದ ರದ್ದುಗೊಂಡಿದೆ ಮತ್ತು ಆದ್ದರಿಂದ ಅಥವಾ ನಾವು ಈ ಅಭಿವ್ಯಕ್ತಿ ತಿರುಗಿ ಬರೆಯುವುದಾದರೆ ಕಂಪ್ಲೀಷನ್ ಟೈಮ್ ತಿಯರಂ ಪ್ರಕಾರ ನಾವು ಅದನ್ನು ಎಲ್ಲಿಯವರೆಗೆ ತೋರಿಸಬಹುದು ಅಂದರೆ ಟಾಸ್ಕ್ ಸೆಟ್ನ ಬಳಕೆಯ ಮೊತ್ತವು 1 ಕ್ಕಿಂತ ಕಡಿಮೆಯಿದ್ದರೆ ಅದು ಅದರ ಗಡುವನ್ನು ಪೂರೈಸುತ್ತದೆ ರೇಟ್ ಮೋನೋಟೋನಿಕ್ ಶೆಡ್ಯೂಲರ್ ಹಾಗೂ EDF ಹೋಲಿಸುವಾಗ ಮೋನೋಟೋನಿಕ್ ಶೆಡ್ಯೂಲರ್ ಹೆಚ್ಚು ಅನುಕೂಲಕರವಾಗಿದೆ ಇದರ ಅನುಷ್ಠಾನವು ಬಹು ಹಂತದ ಆದ್ಯತೆಯ ಕ್ಯೂ ಮಲ್ಟಿಲೆವೆಲ್ ಪ್ರಯಾರಿಟಿ ಕ್ಯೂ ನಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ ಮತ್ತು ಪ್ರೊಸೆಸರ್ ಬಳಕೆಯು EDF ಗಿಂತು ಸ್ವಲ್ಪ ಕಡಿಮೆ ಮತ್ತು ನಾವು ಕಾಂಟೆಕ್ಸ್ಟ್ ಸ್ವಿಚ್ ಗಳನ್ನು ನೋಡಿದರೆ ರೇಟ್ ಮೋನೋಟೋನಿಕ್ ಶೆಡ್ಯೂಲರ್ ನಲ್ಲಿ ಸ್ವಲ್ಪ ಹೆಚ್ಚು ಕಾಂಟೆಕ್ಸ್ಟ್ ಸ್ವಿಚ್ ಗಳು EDF ಗಿಂತ ಮತ್ತು ಗ್ಯಾರಂಟಿ ಪರೀಕ್ಷೆಯು ಸ್ವಲ್ಪ ಕ್ಷುಲ್ಲಕವಾಗಿದ್ದು ನಾವು ಲಿಯು ಲೆಹೋಜ್ಕಿಸ್ ಅಥವಾ ಲಿಯು ಲೇಲ್ಯಾಂಡ್ ಕ್ರೈಟೀರಿಯನ್ ಅನ್ನು ಪರಿಶೀಲಿಸಬೇಕಾಗಿದೆ ಆದರೆ EDF ಸರಳ ಬಳಕೆ ಅಂದರೆ ಬಳಕೆಯ ಮೊತ್ತವು 1 ಕ್ಕಿಂತ ಕಡಿಮೆಯಿದೆ ರೇಟ್ ಮೋನೋಟೋನಿಕ್ ಶೆಡ್ಯೂಲರ್ ಹೆಚ್ಚು ಜನಪ್ರಿಯವಾಗಿದೆ ಇದನ್ನು ಅನೇಕ ಅನ್ವಯಿಕೆಗಳಲ್ಲಿ ಬಳಸಲಾಗುತ್ತದೆ ಉದಾಹರಣೆಗೆ ಬಾಹ್ಯಾಕಾಶ ಅಪ್ಲಿಕೇಶನ್ಗಳು ಸುಧಾರಿತ ಯಾಂತ್ರೀಕೃತಗೊಂಡ ವ್ಯವಸ್ಥೆಗಳು ಹೆಚ್ಚಿನ ಸಂಖ್ಯೆಯ ಎಂಬೆಡೆಡ್ ಅಪ್ಲಿಕೇಶನ್ಗಳು ಐಇಇಇ IEEE ಭವಿಷ್ಯದ ಬಸ್ನ ನಿರ್ದಿಷ್ಟತೆಯ ಮೇಲೆ ಪ್ರಭಾವ ಬೀರುತ್ತವೆ ಮತ್ತು ಅನೇಕವುಗಳಲ್ಲಿ ಸಮಯ ನಿರ್ಣಾಯಕ ಅಪ್ಲಿಕೇಶನ್ಗಳು ರೇಟ್ ಮೋನೋಟೋನಿಕ್ ಶೆಡ್ಯೂಲರ್ ಬಳಸಲಾಗುತ್ತದೆ ಮತ್ತು ಇದನ್ನು ಬಹುತೇಕ ಪ್ರತಿ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಕೂಡ ಬೆಂಬಲಿಸಲಾಗುತ್ತದೆ ಈಗ ಕೆಲವು ರೇಟ್ ಮೋನೋಟೋನಿಕ್ ಶೆಡ್ಯೂಲರ್ ಮಾನ್ಯೀಕರಣಗಳನ್ನು ನೋಡೋಣ ಏಕೆಂದರೆ ಅದು ಕೆಲವು ಸರಳ ಅಲ್ಗಾರಿದಮ್ ಪರಿಸ್ಥಿತಿಗಳನ್ನು ನಿರ್ವಹಿಸಲು ಸಾಧ್ಯವಿಲ್ಲ ಎಂದು ನಾವು ನೋಡಿದೆವು ಆದ್ದರಿಂದ ನಮಗೆ ಈ ಸಂದರ್ಭಗಳನ್ನು ಪೂರೈಸುವ ಕೆಲವು ಇತರ ವರ್ಧನೆಗಳನ್ನು ಅಳವಡಿಸಲು ಅಗತ್ಯವಿದೆ ನಾವು ಮೊದಲನೆಯಾಗಿ ಡೆಡ್ಲೈನ್ ಮೊನೊಟೋನಿಕ್ ಅಲ್ಗಾರಿದಮ್ ಕಡೆ ಗಮನ ಹರಿಸೋಣ ಅದು ರೇಟ್ ಮೋನೋಟೋನಿಕ್ ಅಲ್ಗಾರಿದಮ್ಗಿಂತ ಸ್ವಲ್ಪ ವ್ಯತ್ಯಾಸವಿದ್ದು ಕಾರ್ಯದ ಗಡುವು ಮತ್ತು ಅವಧಿಗಳು ವಿಭಿನ್ನವಾಗಿ ಬಂದಾಗ ನಾವು ಇದನ್ನು ಬಳಸಬೇಕಾಗುತ್ತದೆ ಹಿಂದೆ ನಮ್ಮ ಎಲ್ಲಾ ಉದಾಹರಣೆಗಳಲ್ಲಿ ನಾವು ಕಾರ್ಯದ ಅವಧಿ ಮತ್ತು ಗಡುವು ಒಂದೇ ಆಗಿರುತ್ತದೆ ಎಂದು ಭಾವಿಸಿದ್ದೆವು ಆದರೆ ಪ್ರಾಯೋಗಿಕ ಅನ್ವಯಿಕೆಗಳಲ್ಲಿ ಕಾರ್ಯದ ಗಡುವು ಮತ್ತು ಅವಧಿ ವಿಭಿನ್ನವಾಗಿರುವ ಸಂದರ್ಭಗಳು ಇರಬಹುದು ಉದಾಹರಣೆಗೆ ಗಡುವು ಅವಧಿಗಿಂತ ಕಡಿಮೆ ಇರಬಹುದು ಅಥವಾ ಗಡುವು ಅವಧಿಗಿಂತ ಹೆಚ್ಚಿರಬಹುದು ಗಡುವು ಅವಧಿಗಿಂತ ಹೆಚ್ಚಿರುವುದು ಅತ್ಯಂತ ವಿರಳ ಗಡುವು ಅವಧಿಕ್ಕಿಂತ ಕಡಿಮೆ ಇರುವ ಅನೇಕ ಪ್ರಕರಣಗಳಿವೆ ಗಡುವು ಅವಧಿಗೆ ಸಮನಾಗಿರದ ಸಂದರ್ಭಗಳಲ್ಲಿ ರೇಟ್ ಮೋನೋಟೋನಿಕ್ ಅಲ್ಗಾರಿದಮ್ ನಿಜವಾಗಿಯೂ ಸೂಕ್ತ ಶೆಡ್ಯೂಲಿಂಗ್ ತಂತ್ರ ಅಲ್ಲ ಈ ಸಂದರ್ಭಗಳಲ್ಲಿ ಗಡುವು ಏಕತಾನತೆ ಅಲ್ಗಾರಿದಮ್ ಡೆಡ್ಲೈನ್ ಮೊನೊಟೋನಿಕ್ ಅಲ್ಗಾರಿದಮ್ ಸೂಕ್ತವಾಗಿದೆ ಡೆಡ್ಲೈನ್ ಮೊನೊಟೋನಿಕ್ ಅಲ್ಗಾರಿದಮ್ನ ರಚಿಸುವ ಉದ್ದೇಶ ರೇಟ್ ಮೋನೋಟೋನಿಕ್ ಅಲ್ಗಾರಿದಮ್ನಂತೆಯೇ ಇದ್ದರೂ 2 ಕಾರ್ಯಗಳ ಆದ್ಯತೆಗಳನ್ನು ಅವರ ಅವಧಿಗಳಿಗಿಂತ ಅವರ ಗಡುವನ್ನು ಆಧರಿಸಿ ನಿಗದಿಪಡಿಸಲಾಗಿದೆ ಹೀಗಾಗಿ ಒಂದು ಕಾರ್ಯವು ಮತ್ತೊಂದು ಕಾರ್ಯಕ್ಕಿಂತ ಹೆಚ್ಚಿನ ಅವಧಿಯನ್ನು ಹೊಂದಿದ್ದರೂ ಸಹ ಕಡಿಮೆ ಗಡುವನ್ನು ಹೊಂದಿದ ಕಾರ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಪಡೆಯುತ್ತದೆ ಮೊದಲಿಗೆ ಆರ್ಎಂಎ ಮತ್ತು ಡಿಎಂಎ ಅಂದರೆ ರೇಟ್ ಮೋನೋಟೋನಿಕ್ ಅಲ್ಗಾರಿದಮ್ ಮತ್ತು ಡೆಡ್ಲೈನ್ ಮೊನೊಟೋನಿಕ್ ಅಲ್ಗಾರಿದಮ್ ಇವೆರಡೂ ಒಂದೇ ರೀತಿಯ ಶೆಡ್ಯೂಲನ್ನು ಉತ್ಪಾದಿಸುತ್ತವೆ ಅಲ್ಲವೋ ಎನ್ನುವ ಪ್ರಶ್ನೆಗೆ ಉತ್ತರಿಸೋಣ ಇದರ ಉತ್ತರವೇನೆಂದರೆ ಅವಧಿ ಮತ್ತು ಗಡುವು ಒಂದೇ ಆಗಿದ್ದಲ್ಲಿ ಡೆಡ್ಲೈನ್ ಮೊನೊಟೋನಿಕ್ ಅಲ್ಗಾರಿದಮ್ ರೇಟ್ ಮೋನೋಟೋನಿಕ್ ಅಲ್ಗಾರಿದಮ್ ಆಗಿ ಸರಳಗೊಳ್ಳುತ್ತದೆ ಆದರೆ ಅನಿಯಂತ್ರಿತ ಸಾಪೇಕ್ಷ ಗಡುವುಗಳಲ್ಲಿ ಗಡುವು ಅವಧಿಗಿಂತ ಭಿನ್ನವಾಗಿದಲ್ಲಿ ಅವುಗಳು ವಿಭಿನ್ನ ಶೆಡ್ಯೂಲನ್ನು ಉತ್ಪಾದಿಸಬಹುದು ಉದಾಹರಣೆಗೆ ರೇಟ್ ಮೋನೋಟೋನಿಕ್ ಶೆಡ್ಯೂಲರ್ ವಿಫಲವಾದರು ಡೆಡ್ಲೈನ್ ಮೊನೊಟೋನಿಕ್ ಶೆಡ್ಯೂಲರ್ ಕಾರ್ಯಸಾಧ್ಯವಾದ ಪರಿಹಾರದೊಂದಿಗೆ ಬರಬಹುದು ಆದರೆ ಮತ್ತೊಂದೆಡೆ ಡೆಡ್ಲೈನ್ ಮೊನೊಟೋನಿಕ್ ಶೆಡ್ಯೂಲರ್ ವಿಫಲವಾದಾಗಲೆಲ್ಲಾ ರೇಟ್ ಮೋನೋಟೋನಿಕ್ ಶೆಡ್ಯೂಲರ್ ಖಂಡಿತವಾಗಿಯೂ ವಿಫಲಗೊಳ್ಳುತ್ತದೆ ನಮ್ಮ ಉದ್ದೇಶಕ್ಕಾಗಿ ನಾವು ಅದನ್ನು ಅದರ ಹಂತದ ಮೌಲ್ಯದಲ್ಲಿ ಬಳಸುತ್ತೇವೆ ಅಂದರೆ ಡೆಡ್ಲೈನ್ ಮೊನೊಟೋನಿಕ್ ಅಲ್ಗಾರಿದಮ್ ಯಾವಾಗಲೂ ಕಾರ್ಯಸಾಧ್ಯವಾದ ಶೆಡ್ಯೂಲನ್ನು ಉತ್ಪಾದಿಸುತ್ತದೆ ಆದರೆ ರೇಟ್ ಮೋನೋಟೋನಿಕ್ ಅಲ್ಗಾರಿದಮ್ ಉತ್ಪಾದಿಸದೇ ಇರಬಹುದು ಉದಾಹರಣೆಗೆ ನಮ್ಮಲ್ಲಿ 3 ಕಾರ್ಯಗಳು T1 T2 T3 ಒಳಗೊಂಡಿರುವ ಕಾರ್ಯ ಸೆಟ್ ಮತ್ತು ಅವುಗಳ ಕಾರ್ಯಗತಗೊಳಿಸುವ ಸಮಯ 10 15 20 ಅವಧಿ 15 100 20 ಮತ್ತು ಗಡುವು 35 20 200 ಮಿಲಿ ಸೆಕೆಂಡುಗಳು ಕ್ರಮವಾಗಿ ಇವೆ ಅವುಗಳ ಶೆಡ್ಯೂಲಬಿಲಿಟಿ ಯನ್ನು ರೇಟ್ ಮೋನೋಟೋನಿಕ್ ಅಲ್ಗಾರಿದಮ್ ಹಾಗೂ ಡೆಡ್ಲೈನ್ ಮೊನೊಟೋನಿಕ್ ಅಲ್ಗಾರಿದಮ್ ಬಳಸಿ ಪರಿಶೀಲಿಸಲಾಗುತ್ತದೆ ರೇಟ್ ಮೋನೋಟೋನಿಕ್ ಅಲ್ಗಾರಿದಮ್ ಅನ್ವಯಿಸುವಾಗ T1 ಹೆಚ್ಚಿನ ಆದ್ಯತೆಯ ಕಾರ್ಯವಾಗಿದೆ ಕಾರ್ಯ T2 ಎರಡನೇ ಹೆಚ್ಚಿನ ಆದ್ಯತೆಯಾಗಿದೆ ಮತ್ತು ಕಾರ್ಯ T3 ಅತ್ಯಂತ ಕಡಿಮೆ ಆದ್ಯತೆಯ ಕಾರ್ಯ ವಾಗಿರುತ್ತದೆ ಆದರೆ ಡೆಡ್ಲೈನ್ ಮೊನೊಟೋನಿಕ್ ಅಲ್ಗಾರಿದಮ್ ಬಳಸಿ T2 ಹೆಚ್ಚಿನ ಆದ್ಯತೆಯ ಕಾರ್ಯವಾಗಿದೆ ಏಕೆಂದರೆ ಅದು ಕಡಿಮೆ ಗಡುವನ್ನು ಹೊಂದಿದೆ ಕಾರ್ಯ T1 ಎರಡನೇ ಹೆಚ್ಚಿನ ಆದ್ಯತೆಯ ಕಾರ್ಯವಾಗಿದೆ ಮತ್ತು ಕಾರ್ಯ T3 ಅತ್ಯಂತ ಕಡಿಮೆ ಆದ್ಯತೆ ಇದು ಸೂಚಿಸುವುದೇನೆಂದರೆ ಕಾರ್ಯಗಳಿಗೆ ನಿಯೋಜಿಸಿರುವ ಆದ್ಯತೆಗಳು ವಿಭಿನ್ನವಾಗಿದೆ ಮತ್ತು ಇಲ್ಲಿ ಕಷ್ಟವೆಂದರೆ ನಾವು ಪಡೆದ ಫಲಿತಾಂಶಗಳು ರೇಟ್ ಮೋನೋಟೋನಿಕ್ ವಿಶ್ಲೇಷಣೆ ಕಂಪ್ಲೀಷನ್ ಟೈಮ್ ಥಿಯರಂ ಲಿಯು ಲೇಲ್ಯಾಂಡ್ ಕ್ರೈಟೀರಿಯನ್ ಇತ್ಯಾದಿ ಡೆಡ್ಲೈನ್ ಮೊನೊಟೋನಿಕ್ ಅಲ್ಗಾರಿದಮ್ ಗೆ ಅನ್ವಯಿಸುವುದಿಲ್ಲ ಏಕೆಂದರೆ ಇಲ್ಲಿ ಗಡುವು ನಿಯೋಜನೆ ರೇಟ್ ಮೋನೋಟೋನಿಕ್ ಅಲ್ಗಾರಿದಮ್ ಗಿಂತ ಭಿನ್ನವಾಗಿರುತ್ತದೆ ಆದರೆ ನಾವು ಲಿಯು ಲೇಲ್ಯಾಂಡ್ ಕ್ರೈಟೀರಿಯನ್ ಅನ್ನು ರೇಟ್ ಮೋನೋಟೋನಿಕ್ ವಿಶ್ಲೇಷಣೆ ಯೊಂದಿಗೆ ಪರಿಶೀಲಿಸಿದಾಗ ಅನ್ಶೆಡ್ಯೂಲ್ ಅಬಲ್ ಅನಿರ್ದಿಷ್ಟ ಹಾಗೂ ನಾವು ಡೆಡ್ಲೈನ್ ಮೊನೊಟೋನಿಕ್ ಅಲ್ಗಾರಿದಮ್ ಪ್ರಕಾರ ಸಂಪೂರ್ಣ ಸಮಯ ಪರಿಶೀಲನೆ ಮಾಡಿ ತದನಂತರ ಹೊಂದಿಸಲಾದ ಎಲ್ಲಾ ಕಾರ್ಯಗಳು ಅವುಗಳ ಮೊದಲ ಗಡುವನ್ನು ಪೂರೈಸುತ್ತವೆಯೇ ಎಂದು ಪರೀಕ್ಷಿಸಿದಾಗ ಅರಿತದ್ದು ಏನಂದರೆ ಕಾರ್ಯ ಸೆಟ್ ಡೆಡ್ಲೈನ್ ಮೊನೊಟೋನಿಕ್ ಅಲ್ಗಾರಿದಮ್ ಪ್ರಕಾರ ಶೆಡ್ಯೂಲಬೆಲ್ ಆಗಿರುತ್ತದೆ ಮುಂದೆ ಬರುವಂಥ ಅಂಶ ಕಾಂಟೆಕ್ಸ್ಟ್ ಸ್ವಿಚಿಂಗ್ ಅದು ಪ್ರಾಯೋಗಿಕವಾಗಿ ಮುಖ್ಯವಾದದ್ದು ಆಪರೇಟಿಂಗ್ ಸಿಸ್ಟಮ್ಗಳಿಗೆ ಕಾಂಟೆಕ್ಸ್ಟ್ ಸ್ವಿಚಿಂಗ್ ಟೈಮ್ ಬಹಳ ಗಣನೀಯವಾಗಿದೆ ಕೆಲವೊಮ್ಮೆ ಸಣ್ಣ ಕಾರ್ಯ ಕಾರ್ಯಗತಗೊಳಿಸುವ ಸಮಯಗಳಿಗೆ ಹೋಲಿಸಿದರೆ ಕಾರ್ಯ ಕಾರ್ಯಗತಗೊಳಿಸುವ ಸಮಯಗಳು ಕೆಲವು ಮಿಲಿಸೆಕೆಂಡುಗಳ ಕ್ರಮದಲ್ಲಿ 50 20 ಅಥವಾ 10 ಮಿಲಿಸೆಕೆಂಡುಗಳಾಗಿರಬಹುದು ಆದರೆ ಕಾಂಟೆಕ್ಸ್ಟ್ ಸ್ವಿಚಿಂಗ್ ಟೈಮ್ ಸಾಮಾನ್ಯವಾಗಿ 1 ಮಿಲಿಸೆಕೆಂಡ್ ಇರುತ್ತದೆ ಕಾರ್ಯದ ಗಡುವನ್ನು ಮತ್ತು ಕಾರ್ಯ ಕಾರ್ಯಗತಗೊಳಿಸುವ ಸಮಯಗಳು ಹತ್ತಿರವಿದ್ದು ಆಪರೇಟಿಂಗ್ ಸಿಸ್ಟಂನ ಕಾಂಟೆಕ್ಸ್ಟ್ ಸ್ವಿಚಿಂಗ್ ಟೈಮ್ಗೆ ಹೋಲಿಸ ಬಹುದಾಗಿದ್ದರೆ ಅದನ್ನು ನಮ್ಮ ವಿಶ್ಲೇಷಣೆಯಲ್ಲಿ ನಿರ್ಲಕ್ಷಿಸಲಾಗುವುದಿಲ್ಲ ನಮ್ಮ ಪರಿಹಾರದ ತಿರುಳು ಕಾಂಟೆಕ್ಸ್ಟ್ ಸ್ವಿಚಿಂಗ್ ಟೈಮ್ ಅನ್ನು ನಾವು ಹೇಗೆ ರೇಟ್ ಮೋನೋಟೋನಿಕ್ ವಿಶ್ಲೇಷಣೆಯಲ್ಲಿ ನಿರ್ವಹಿಸುತ್ತೇವೆ ಎಂದು ಕಾರ್ಯ ಪೂರ್ವಭಾವಿಗಳು ಯಾವಾಗ ಸಂಭವಿಸುತ್ತವೆ ಮತ್ತು ಕಾರ್ಯ ಪೂರ್ವಭಾವಿ ಸಂಭವಿಸಿದಾಗ ನಾವು ಕಾಂಟೆಕ್ಸ್ಟ್ ಸ್ವಿಚಿಂಗ್ ಟೈಮ್ ಅನ್ನು ಪರಿಗಣಿಸಬೇಕಾಗಿದೆ ಕಡಿಮೆ ಆದ್ಯತೆಯ ಕಾರ್ಯ ಚಾಲನೆಯಲ್ಲಿರುವಾಗ ಹೆಚ್ಚಿನ ಆದ್ಯತೆಯ ಕಾರ್ಯವು ಬಂದರೆ ಕಾರ್ಯ ಪೂರ್ವಭಾವಿ ಪ್ರಿಯೆಮ್ಪ್ಟ್ ಸಂಭವಿಸುತ್ತದೆ ಹೆಚ್ಚಿನ ಆದ್ಯತೆಯ ಕಾರ್ಯವು ಕಡಿಮೆ ಆದ್ಯತೆಯ ಕಾರ್ಯವನ್ನು ಪ್ರಿಯೆಮ್ಪ್ಟ್ ಮಾಡುತ್ತದೆ ಮತ್ತು ಹೆಚ್ಚಿನ ಆದ್ಯತೆಯ ಕಾರ್ಯವು ಪೂರ್ಣಗೊಂಡಾಗ ಕಡಿಮೆ ಆದ್ಯತೆಯ ಕಾರ್ಯವು ಅದರ ಕಾರ್ಯಗತಗೊಳಿಸುವಿಕೆಯನ್ನು ಪುನರಾರಂಭಿಸುತ್ತದೆ ಇಲ್ಲಿ ಮತ್ತೆ ಕಾಂಟೆಕ್ಸ್ಟ್ ಸ್ವಿಚಿ ಇದೆ ವರ್ಸ್ಟ್ ಸಂದರ್ಭದಲ್ಲಿ ನಾವು ಊಹಿಸ ಬಹುದೇ ನೆಂದರೆ ಪ್ರತಿ ಬಾರಿಯೂ ಒಂದು ಕಾರ್ಯ ಬಂದಾಗ ಇದು ಒಂದು ಕಾಂಟೆಕ್ಸ್ಟ್ ಸ್ವಿಚಿ ಗೆ ಕಾರಣವಾಗಬಹುದು ಏಕೆಂದರೆ ಚಾಲನೆಯಲ್ಲಿರುವ ಕಾರ್ಯವು ಕಾಂಟೆಕ್ಸ್ಟ್ ಸ್ವಿಚ್ ಆಗಿದೆ ಮತ್ತೆ ಅದು ಪೂರ್ಣಗೊಂಡಾಗ ಕಾಂಟೆಕ್ಸ್ಟ್ ಸ್ವಿಚ್ ಇರಬಹುದು ಆದರೆ ನಾವು ಇದನ್ನು ಸುಲಭವಾಗಿ ನೋಡಬಹುದು ಇದು ಬಹಳ ಸಂಪ್ರದಾಯವಾದಿ ವಿಶ್ಲೇಷಣೆ ಎಂದು ಹೇಳಬಹುದು ಏಕೆಂದರೆ ಪ್ರತಿ ಬಾರಿಯೂ ಕಡಿಮೆ ಆದ್ಯತೆಯ ಕಾರ್ಯವು ಚಾಲನೆಯಲ್ಲಿದೆ ಎಂದು ನಾವು ಊಹಿಸುತ್ತಿದ್ದೇವೆ ಮತ್ತು ಹೆಚ್ಚಿನ ಆದ್ಯತೆಯ ಕಾರ್ಯವು ಬಂದಾಗ ಕಾಂಟೆಕ್ಸ್ಟ್ ಸ್ವಿಚ್ ಇರುತ್ತದೆ ಆದರೆ ಕೆಲವೊಮ್ಮೆ ಹೆಚ್ಚಿನ ಆದ್ಯತೆಯ ಕಾರ್ಯವು ಚಾಲನೆಯಲ್ಲಿದ್ದಾಗ ಕಡಿಮೆ ಆದ್ಯತೆಯ ಕಾರ್ಯವು ಬಂದಾಗ ನಾವು ಕಡೆಗಣಿಸುತ್ತೇವೆ ಆವಾಗ ಕಾಂಟೆಕ್ಸ್ಟ್ ಸ್ವಿಚ್ ಇರುವುದಿಲ್ಲ ಆದರೆ ನೈಜ ಸಮಯದ ವ್ಯವಸ್ಥೆಗಳಲ್ಲಿ ನಮ್ಮ ಎಲ್ಲಾ ವಿಶ್ಲೇಷಣೆಗಳು ಸಂಪ್ರದಾಯವಾದಿ ಕನ್ಸರ್ವೇಟಿವ್ ವಿಶ್ಲೇಷಣೆಗಳಾಗಿರುತ್ತದೆ ನಾವು ಕೆಟ್ಟ ಸಂದರ್ಭವನ್ನು ಪರಿಗಣಿಸಿ ಕೆಟ್ಟ ಸಂದರ್ಭದ ವಿಶ್ಲೇಷಣೆಯನ್ನು ನಡೆಸುತ್ತೇವೆ ಆದ್ದರಿಂದ ಈ ಹಂತದಲ್ಲಿ ಸಹಜವಾಗಿ ಭಾವಿಸುವುದೇ ನೆಂದರೆ ಕಾರ್ಯ ಟಾಸ್ಕ್ ಬಂದಾಗಲೆಲ್ಲಾ ಅದು 2 ಕಾಂಟೆಕ್ಸ್ಟ್ ಸ್ವಿಚ್ಗಳಿಗೆ ಕಾರಣವಾಗುತ್ತದೆ ಅದು ಏನೆಂದರೆ ಮೊದಲನೆಯದಾಗಿ ಚಾಲನೆಯಲ್ಲಿರುವ ಕಾರ್ಯವು ಕಾಂಟೆಕ್ಸ್ಟ್ ಸ್ವಿಚ್ ಆಗಿರುತ್ತದೆ ಮತ್ತು ಆಗಮಿಸುವ ಕಾರ್ಯವನ್ನು ಚಾಲನೆಯಲ್ಲಿ ತೆಗೆದುಕೊಳ್ಳುತ್ತದೆ ಎರಡನೆಯದಾಗಿ ಕಾರ್ಯವನ್ನು ಪೂರ್ಣಗೊಳಿಸಿದ ನಂತರ ಅದು ಈಗಾಗಲೇ ಕಾಂಟೆಕ್ಸ್ಟ್ ಸ್ವಿಚಡಾಗಿದು ಅದರ ಚಾಲನೆಯನ್ನು ಪುನರಾರಂಭಿಸುತ್ತದೆ ಆದ್ದರಿಂದ ಪ್ರತಿ ಕಾರ್ಯದ ಆಗಮನಕ್ಕೆ 2 ಕಾಂಟೆಕ್ಸ್ಟ್ ಸ್ವಿಚ್ಗಳು ಇರುತ್ತದೆ ಮತ್ತು ಇದನ್ನು ಅರ್ಥಮಾಡಿಕೊಂಡಾಗ ಕಾಂಟೆಕ್ಸ್ಟ್ ಸ್ವಿಚ್ ಓವರ್ಹೆಡ್ಗಳನ್ನು ತೆಗೆದುಕೊಳ್ಳುವ ಉತ್ತರ ಅತ್ಯಂತ ಸರಳ ವಾಗುತ್ತದೆ ಪ್ರತಿಯೊಂದು ಕಾರ್ಯ ನಿದರ್ಶನ ಅಂದರೆ ಪ್ರತಿ ಕೆಲಸವು ಸುಮಾರು 2 ಕಾಂಟೆಕ್ಸ್ಟ್ ಸ್ವಿಚ್ಗಳನ್ನು ಹೊಂದಿರುತ್ತದೆ ಎಂದು ನಾವು ಭಾವಿಸುತ್ತೇವೆ ಅದು ಚಲಾಯಿಸಲು ಪ್ರಾರಂಭಿಸಿದಾಗ ಪ್ರಸ್ತುತ ಕಾರ್ಯಗತಗೊಳಿಸುವ ಕಾರ್ಯಗಳನ್ನು ಪೂರ್ವನಿಯೋಜಿಸಿ ಹಾಗೂ ಅದನ್ನು ಪೂರ್ಣಗೊಳಿಸಿದಾಗ ಕಾಂಟೆಕ್ಸ್ಟ್ ಸ್ವಿಚ್ ಟೈಮ್ ಸ್ಥಿರವಾಗಿರುತ್ತದೆ ಎಂದುಕೊಂಡರೆ ಕೆಟ್ಟು ಸನ್ನಿವೇಶದಲ್ಲಿ ಅದರ ಕಾಂಟೆಕ್ಸ್ಟ್ ಸ್ವಿಚ್ ಟೈಮ್ 'C" ಮಿಲಿಸೆಕೆಂಡುಗಳು ಎಂದು ಇದ್ದಲ್ಲಿ ಕಾಂಟೆಕ್ಸ್ಟ್ ಸ್ವಿಚಿಂಗ್ನ ಪರಿಣಾಮವು ಕಾರ್ಯಗಳ ಪ್ರತಿಯೊಂದು ನಿದರ್ಶನಕ್ಕೂ ಕಾರ್ಯಗತಗೊಳಿಸುವ ಸಮಯ ಎಕ್ಸಿಕ್ಯೂಷನ್ ಟೈಮ್ 2C ಎಂದು ಸೇರಿಸಬಹುದು ಇದರ ಪರಿಣಾಮದಿಂದ ನಾವು ನಮ್ಮ ಕಾರ್ಯವನ್ನು ಪ್ರತಿ ಕಾರ್ಯದ ಕಾರ್ಯಗತಗೊಳಿಸುವ ಸಮಯವನ್ನು ಎಕ್ಸಿಕ್ಯೂಷನ್ ಟೈಮ್ 2C ಇಂದ ಹೆಚ್ಚಿಸುತ್ತೇವೆ ಆದರೆ ಕಡಿಮೆ ಆದ್ಯತೆಯ ಕಾರ್ಯಗಳು ಯಾವುದೇ ಕಾರ್ಯವನ್ನು ಕಾಂಟೆಕ್ಸ್ಟ್ ಸ್ವಿಚ್ ಮಾಡುವುದಿಲ್ಲ ಇದಕ್ಕಾಗಿ 2C ಪರಿಗಣಿಸಬೇಕಾ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಇದು 1C ಆಗಿರಬಹುದು ಚಾಲನೆಯಲ್ಲಿ ಏನೂ ಇರಲಿಲ್ಲ ಮತ್ತು ಚಲಾಯಿಸಲು ಪ್ರಾರಂಭಿಸಿತು ಅಂತ ಆದರೆ ನಂತರ ನಾವು ಪ್ರತಿಯೊಂದು ಕಾರ್ಯಕ್ಕೆ ವರ್ಸ್ಟ್ ಪ್ರಕರಣದ ವಿಶ್ಲೇಷಣೆಯನ್ನು ಮಾಡುತ್ತಿದ್ದೇವೆ ಎಂದು ಅರ್ಥ ನಾವು ಅದನ್ನು 2C ಇಂದ ಹೆಚ್ಚಿಸುತ್ತೇವೆ ಉದಾಹರಣೆಗೆ ನಮ್ಮಲ್ಲಿ 3 ಕಾರ್ಯಗಳು T1 T2 T3 ಹೊಂದಿರುವ ಕಾರ್ಯ ಸೆಟ್ ಇದೆ ಮತ್ತು ಅವುಗಳ ಕಾರ್ಯಗತಗೊಳಿಸುವ ಸಮಯ 10 25 ಮತ್ತು 50 ಮಿಲಿಸೆಕೆಂಡುಗಳು ಆಗಿದೆ ಗಡುವಿನೊಂದಿಗೆ ಅವಧಿಗಳು 50 150 ಮತ್ತು 200 ಮಿಲಿಸೆಕೆಂಡುಗಳು ಕ್ರಮವಾಗಿ ಮತ್ತು ನಂತರ ಕಾಂಟೆಕ್ಸ್ಟ್ ಸ್ವಿಚ್ ಸಮಯ 1 ಮಿಲಿಸೆಕೆಂಡ್ ಎಂದು ಊಹಿಸಲಾಗಿದೆ ನಂತರ ಅದನ್ನು ಕಾರ್ಯ ಸೆಟ್ ಶೆಡ್ಯೂಲಬೆಲ್ ಎಂದು ಪರೀಕ್ಷಿಸಬೇಕು ಕಾಂಟೆಕ್ಸ್ಟ್ ಸ್ವಿಚ್ ಸಮಯವನ್ನು ಗಣನೆಗೆ ತೆಗೆದುಕೊಳ್ಳಲು ನಾವು ಪ್ರತಿ ಕಾರ್ಯದ ಕಾರ್ಯಗತಗೊಳಿಸುವ ಸಮಯವನ್ನು 2 ಮಿಲಿಸೆಕೆಂಡು ಹೆಚ್ಚಿಸಬೇಕಾಗಿದೆ ಹೀಗಾಗಿ ನಮ್ಮ ಹೊಸ ಕಾರ್ಯ ಸೆಟ್ 10 25 ಮತ್ತು 50 ರಿಂದ 12 27 ಮತ್ತು 52 ಮಿಲಿಸೆಕೆಂಡು ಆಗುತ್ತದೆ 12 ಮಿಲಿಸೆಕೆಂಡ್ 50 ಮಿಲಿಸೆಕೆಂಡುಗಳಿಗಿಂತ ಕಡಿಮೆಯಿರುವುದರಿಂದ ಕಾರ್ಯ T1 ಗೆ ಹೆಚ್ಚಿನ ಆದ್ಯತೆ ಇದೆ ಮತ್ತು ಶೆಡ್ಯೂಲಬೆಲ್ ಆಗುತ್ತದೆ ಎರಡನೆಯ ಕಾರ್ಯಕ್ಕಾಗಿ ಪರಿಶೀಲಿಸಿದಾಗ ಪ್ರತಿ ಕಾರ್ಯಗತಗೊಳಿಸುವ ನಿದರ್ಶನಕ್ಕೆ 2 ಕಾಂಟೆಕ್ಸ್ಟ್ ಸ್ವಿಚ್ ತೆಗೆದುಕೊಂಡ ನಂತರ 27 ಮಿಲಿಸೆಕೆಂಡುಗಳು ಆಗಿದೆ ಹೆಚ್ಚಿನ ಆದ್ಯತೆಯ ಕಾರ್ಯವು ಗರಿಷ್ಠ 3 ಬಾರಿ ತಲುಪಬಹುದು ಮತ್ತು 27 12 ∗ 3 65 150 ms ಮತ್ತು ಆದ್ದರಿಂದ T2 ಶೆಡ್ಯೂಲ್ ಅಬಲ್ ಆಗುತ್ತದೆ T3 ಶೆಡ್ಯೂಲಬೆಲ್ ಅಲ್ಲವೋ ಎಂದು ನೋಡಿದಾಗ ಅದರ ಕಾಂಟೆಕ್ಸ್ಟ್ ಸ್ವಿಚ್ ಮತ್ತು ಎರಡು ಹೆಚ್ಚಿನ ಆದ್ಯತೆಯ ಕಾರ್ಯಗಳನ್ನು ಗಣನೆಗೆ ತೆಗೆದುಕೊಂಡಾಗ 52 ಮಿಲಿಸೆಕೆಂಡುಗಳು ಬರುತ್ತದೆ ಆದ್ದರಿಂದ ಇದು ಶೆಡ್ಯೂಲ್ ಅಬಲ್ ಆಗುತ್ತದೆ ಪ್ರತಿ ಕಾರ್ಯದ ಆಗಮನಕ್ಕೆ ಎರಡು ಕಾಂಟೆಕ್ಸ್ಟ್ ಸ್ವಿಚ್ಗಳಾದ ವರ್ಸ್ಟ್ ಕೇಸ್ ಕಾಂಟೆಕ್ಸ್ಟ್ ಸ್ವಿಚ್ ಸಮಯದ ಸರಳೀಕೃತ ಊಹೆಗಳನ್ನು ಪರಿಗಣಿಸಿ ಪ್ರಾಯೋಗಿಕ ಸನ್ನಿವೇಶಕ್ಕಾಗಿ ನಾವು ವಿಶ್ಲೇಷಣೆ ಮಾಡಿದ್ದೇವೆ ಕೆಳಗಿನ ಕಾರ್ಯ ಸೆಟ್ ಶೆಡ್ಯೂಲಬೆಲ್ ಅಲ್ಲವೋ ಎಂದು ಪರಿಶೀಲಿಸೋಣ ಪರಿಶೀಲಿಸಲು ನಾವು ಮೂರು ವಿಭಿನ್ನ ಕಾರ್ಯಗಳನ್ನು ಹೊಂದಿದ್ದೇವೆ T1 T2 T3 ಅವುಗಳ ವಿಭಿನ್ನ ಕಾರ್ಯಗತಗೊಳಿಸುವ ಸಮಯ 10 5 9 ms ಮತ್ತು ಅವಧಿಗಳು 50 20 30 ms ವರ್ಸ್ಟ್ ಕೇಸ್ ಕಾಂಟೆಕ್ಸ್ಟ್ ಸ್ವಿಚ್ ಓವರ್ಹೆಡ್ 1 ಮಿಲಿಸೆಕೆಂಡ್ ಇದ್ದು ಅದು 11 7 ಮತ್ತು 12 ರಷ್ಟಿದೆ ಎಂದು ಊಹಿಸಲಾಗಿದೆ ಆದರೆ ಇದರ ಪರಿಣಾಮವು ಕಾರ್ಯಗತಗೊಳಿಸುವ ಸಮಯ 2 ಮಿಲಿಸೆಕೆಂಡು ಅಷ್ಟೇ ಹೆಚ್ಚಿಸಬೇಕು ನಂತರ ಹೆಚ್ಚಿನ ಆದ್ಯತೆಯನ್ನು ಹೊಂದಿರುವ ಕಾರ್ಯಗಳು ಮತ್ತು ಕಾರ್ಯಗಳ ಆದ್ಯತೆಗಳ ಬಗ್ಗೆ ಪ್ರಶ್ನೆ ಉದ್ಭವಿಸುತ್ತದೆ ಅವಧಿಯನ್ನು ನೋಡುವಾಗ T2 ಅತ್ಯಂತ ಕಡಿಮೆ ಅವಧಿಯನ್ನು ಹೊಂದಿದೆ ಮತ್ತು ಅದು ಹೆಚ್ಚಿನ ಆದ್ಯತೆಯನ್ನು ಹೊಂದಿದೆ ಎಂದು ಕಂಡುಬಂದಿದೆ ಆದ್ದರಿಂದ T2 ಗೆ ಆದ್ಯತೆ 1 T3 ಗೆ ಆದ್ಯತೆ 2 ಮತ್ತು T1 ಗೆ ಕಡಿಮೆ ಆದ್ಯತೆ ಅತ್ಯಂತ ನಿರ್ಣಾಯಕವಾಗಿರುವ ಕೆಲವು ಕಾರ್ಯಗಳು ಬಂದಾಗ ಆ ಪರಿಸ್ಥಿತಿಯನ್ನು ಪರಿಶೀಲಿಸೋಣ ಆದರೆ ಅದು ಕಡಿಮೆ ಆದ್ಯತೆಯ ಕಾರ್ಯವಲ್ಲ ಏಕೆಂದರೆ ಅದರ ಅವಧಿ ಕೆಲವು ಕಾರ್ಯಗಳಿಗಿಂತ ದೊಡ್ಡದಾಗಿದೆ ನಂತರ ಸಿಂಪಲ್ ರೇಟ್ ಮೋನೋಟೋನಿಕ್ ಆದ್ಯತೆಯ ನಿಯೋಜನೆಯಂತಹ ಪರಿಸ್ಥಿತಿಯನ್ನು ನಿಭಾಯಿಸಲು ಪ್ರಶ್ನೆ ಉದ್ಭವಿಸುತ್ತದೆ ಸಂಭವಿಸುವಿಕೆಯ ಫ್ರಿಕ್ವೆನ್ಸಿ ಅಫ್ ಆಕ್ ರೆಂಸ್ ಅಥವಾ ಪುನರಾವರ್ತನೆಯ ಅವಧಿಯನ್ನು ಆಧರಿಸಿ ನಾವು ಆದ್ಯತೆಗಳನ್ನು ನಿಗದಿಪಡಿಸಿದ್ದೇವೆ ಅಲ್ಲಿ ಕಡಿಮೆ ಅವಧಿಯು ಹೆಚ್ಚಿನ ಆದ್ಯತೆಯನ್ನು ಪಡೆಯುತ್ತದೆ ಆದರೆ ಹೆಚ್ಚಿನ ಅವಧಿಯೊಂದಿಗಿನ ಕೆಲವು ಕಾರ್ಯವು ಅತ್ಯಂತ ನಿರ್ಣಾಯಕವಾಗಿರುವ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಲಾಗುತ್ತದೆ ಎಂಬುದು ಮುಖ್ಯವಾದ ಕಾಳಜಿಯಾಗಿದೆ ಸುಮ್ಮನೆ ಅದಕ್ಕೆ ಹೆಚ್ಚು ಆದ್ಯತೆ ಕೊಡುವುದರಿಂದ ನಮ್ಮ ಶೆಡ್ಯೂಲ್ ಸಾಮರ್ಥ್ಯವು ಉಪಯೋಗ ವಿಲ್ಲದಂತೆ ಆಗುತ್ತದೆ ಕಾರ್ಯದ ಅವಧಿ 100 ಆಗಿದ್ದಲ್ಲಿ ನಾವು ಅದನ್ನು ಆದ್ಯತೆ 1 ಎಂದು ನಿಯೋಜಿಸುತ್ತೇವೆ 20 50 ಇತ್ಯಾದಿ ಇತರ ಕಾರ್ಯಗಳು ಇದ್ದಾಗ ಅವುಗಳಿಗೆ ಕಡಿಮೆ ಆದ್ಯತೆ ನೀಡಿದಾಗ ಲಿಯು ಲೇಲ್ಯಾಂಡ್ ಮತ್ತು ಲಿಯು ಲೆಹೋಜ್ಕಿ ಕ್ರೈಟೀರಿಯನ್ ಇತ್ಯಾದಿ ಉಪಯೋಗಿಸಲು ಆಗುವುದಿಲ್ಲ ಅಂತಹ ಸಮಸ್ಯೆಗಳಿಗೆ 1989 ರಲ್ಲಿ ಶಾ ಮತ್ತು ರಾಜ್ ಕುಮಾರ್ ಪ್ರಸ್ತಾಪಿಸಿದ ಪಿರಿಯಡ್ ಟ್ರಾನ್ಸ್ ಫಾರ್ಮೇಶನ್ ಮೆಥಡ್ ಅವಧಿ ಪರಿವರ್ತನೆ ವಿಧಾನ ಪರಿಹಾರ ಎಂದು ಕರೆಯುತ್ತಾರೆ ಇದೊಂದು ಪ್ರಮಾಣಿತ ತಂತ್ರ ಇಂತಹ ಸಂದರ್ಭಗಳನ್ನು ನಿರ್ವಹಿಸಲು ಎಲ್ಲಿ ಕಾರ್ಯವು ಹೆಚ್ಚಿನ ಅವಧಿ ಹೊಂದು ಅಥವಾ ಅದರ ಫ್ರಿಕ್ವೆನ್ಸಿ ಅಫ್ ಆಕರೆಂಸ್ ಕಡಿಮೆಯೋ ನಿರ್ಣಾಯಕ ಕಾರ್ಯವನ್ನು ಸಣ್ಣ ಉಪ ಕಾರ್ಯಗಳಾಗಿ ವಿಂಗಡಿಸುವುದು ಇಲ್ಲಿ ಮುಖ್ಯ ಆಲೋಚನೆ ನಾವು ಕೋಡನ್ನು ಉಪವಿಭಾಗ ಮಾಡುವುದಾಗಲಿ ತೆಗೆಯುವುದಾಗಲಿ ಅಥವಾ ವಿಭಜಿಸಲು ಪ್ರಯತ್ನ ಮಾಡುವುದಿಲ್ಲ ಇದು ಕೇವಲ ವಿಶ್ಲೇಷಣೆಗೆ ಮಾತ್ರ ಇದರ ಕಾರ್ಯಗತಗೊಳಿಸುವ ಸಮಯವನ್ನು ಪರಿಗಣಿಸಿದರೆ ಮತ್ತು ಅದನ್ನು K ಭಾಗಗಳಾಗಿ ವಿಭಜಿಸಲಾಗುತ್ತದೆ ಮತ್ತು ಪ್ರತಿ ಭಾಗವು ಅಷ್ಟು ಚಲಿಸುತ್ತದೆ ಮತ್ತು ಗಡುವು ಎಂದು ಭಾವಿಸಲಾಗಿದೆ ಇದು 2 ಭಾಗಗಳಾಗಿ ವಿತರಿಸಿದರೆ ಮತ್ತು ಕಾರ್ಯ ಕಾರ್ಯಗತಗೊಳಿಸುವ ಸಮಯ 50 ಮತ್ತು ಅವಧಿ 100 ಆಗಿದ್ದಲ್ಲಿ ಅದು 2 ಕಾರ್ಯಗಳೆಂದು ಪರಿಗಣಿಸಿ ಅದರ ಕಾರ್ಯಗತಗೊಳಿಸುವ ಸಮಯ 25 ಹಾಗೂ ಅದರ ಅವಧಿ 50 ಎಂದು ಊಹಿಸಲಾಗಿದೆ ಈ ರೀತಿಯಾಗಿ ಅದರ ಆದ್ಯತೆಯನ್ನು ಹೆಚ್ಚಿಸಲಾಗಿದೆ ಮತ್ತು ಲಿಯು ಲೇಲ್ಯಾಂಡ್ ಮತ್ತು ಲಿಯು ಲೆಹೋಜ್ಕಿಯ ಫಲಿತಾಂಶಗಳು ಇನ್ನೂ ಅನ್ವಯವಾಗುತ್ತವೆ ಹೀಗಾಗಿ ಕೋಡ್ ನಲ್ಲಿ ಸ್ವತಃ ಕಾರ್ಯ ವಿಭಜನೆಯನ್ನು ಬದಲಿಸುವ ಬದಲು ಪರಿಕಲ್ಪನಾ ಮಟ್ಟದಲ್ಲಿ ಮಾಡಲಾಗುತ್ತದೆ ಉದಾಹರಣೆಗೆ ನಾವು 2 ಕಾರ್ಯಗಳನ್ನು ಹೊಂದಿದ್ದು T1 ಗೆ 5 ಮಿಲಿ ಸೆಕೆಂಡುಗಳಿಗೆ ಪ್ರತಿ 20 ಮಿಲಿಸೆಕೆಂಡುಗಳ ಅಗತ್ಯವಿದೆ ಎಂದು ಊಹಿಸೋಣ T2 ಗೆ ಪ್ರತಿ 30 ಮಿಲಿಸೆಕೆಂಡುಗಳಿಗೆ 8 ಮಿಲಿಸೆಕೆಂಡುಗಳು ಬೇಕಾಗುತ್ತವೆ ಮತ್ತು T2 ನಿರ್ಣಾಯಕ ಕಾರ್ಯವಾಗಿದ್ದು ಆದ್ದರಿಂದ ಅದು T1 ನಿಂದ ಗಡುವನ್ನು ಕಳೆದುಕೊಳ್ಳಬಾರದು T2 ಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಇಂತಹ ಸಂದರ್ಭದಲ್ಲಿ T2 ನಲ್ಲಿ ಎರಡು ಕಾರ್ಯಗಳು T2a ಹಾಗೂ T2b ಎಂದು ಪರಿಗಣಿಸಿದರೆ ಪ್ರತಿಯೊಂದರ ಕಾರ್ಯಗತಗೊಳಿಸುವ ಸಮಯ 4 ಮತ್ತು ಅವಧಿ 50 ರಂತೆ ಇರುತ್ತದೆ ತದನಂತರ ರೇಟ್ ಮೋನೋಟೋನಿಕ್ ವಿಶ್ಲೇಷಣೆಯ ಫಲಿತಾಂಶಗಳನ್ನು ಬಳಸಬಹುದು ಏಪಿರಿಯಾಡಿಕ್ ಮತ್ತು ವಿರಳವಾದ ಸ್ಫೋರಾಡಿಕ್ ಕಾರ್ಯಗಳನ್ನು ಹೇಗೆ ನಿರ್ವಹಿಸುವುದು ಎಂಬುದು ಮುಂದಿನ ಪ್ರಶ್ನೆಯಾಗಿದೆ ಏಪಿರಿಯಾಡಿಕ್ ಕಾರ್ಯಗಳು ಯಾದೃಚ್ಕವಾಗಿ ರಾಂಡಮ್ಲಿಬರುವ ಕಾರ್ಯಗಳಾಗಿವೆ ಎಂದು ತಿಳಿದಿದೆ ಆದರೆ ಅವುಗಳಿಗೆ ಗಡುವು ಇರುವುದಿಲ್ಲ ಆದರೆ ವಿರಳವಾದ ಸ್ಫೋರಾಡಿಕ್ ಕಾರ್ಯಗಳು ಯಾದೃಚ್ಕವಾಗಿ ಬರುತ್ತವೆ ಅದರ ಗಡುವು ಪೂರ್ಣಗೊಳ್ಳುವ ಸಮಯದ ಒಳಗೆ ಅವುಗಳನ್ನು ಪೂರ್ಣಗೊಳಿಸಬೇಕು ವಿರಳವಾದ ಕಾರ್ಯಗಳಿಗೆ ಆದ್ಯತೆಗಳನ್ನು ನೀಡಿದರೆ ನಮ್ಮ ನೈಜ ಸಮಯದ ಶೆಡ್ಯೂಲರ್ ಬಳಸಲಾಗುವುದಿಲ್ಲ ವಿರಳವಾದ ಕಾರ್ಯಗಳು ಯಾದೃಚ್ಕವಾಗಿ ಬರುವ ಕಾರಣದಿಂದ ಅನೇಕ ಸ್ಲಾಟ್ಗಳು ಖಾಲಿಯಾಗಿ ಉಳಿಯುತ್ತವೆ ಅದರಿಂದ ವ್ಯವಸ್ಥೆಯು ನಿಯಮಿತ ಆವರ್ತಕ ಕಾರ್ಯಗಳನ್ನು ನಿಗದಿಪಡಿಸಲು ಸಾಧ್ಯವಾಗುವುದಿಲ್ಲ ವಿರಳವಾದ ಕಾರ್ಯಗಳು ಯಾದೃಚ್ ಕವಾಗಿ ನಿಕಟವಾಗಿ ಸಂಭವಿಸುವ ಕಾರಣ ಕಡಿಮೆ ಆದ್ಯತೆಯ ಕಾರ್ಯಗಳು ತಮ್ಮ ಗಡುವನ್ನು ಕಳೆದುಕೊಳ್ಳುತ್ತವೆ ಆದ್ದರಿಂದ ಇದಕ್ಕೆ ಪರಿಹಾರವೆಂದರೆ ಅಪೆರಿಯೋಡಿಕ್ ಸರ್ವರ್ ತಂತ್ರ ಮುಂದಿನ ಉಪನ್ಯಾಸದಲ್ಲಿ ಪಿರಿಯಾಡಿಕ್ ಸರ್ವರ್ ವಿರಳ ಹಾಗೂ ಪೀರಿಯಾಡಿಕ್ ಕಾರ್ಯಗಳನ್ನು ರೇಟ್ ಮೋನೋಟೋನಿಕ್ ಚೌಕಟ್ಟಿನಲ್ಲಿ ಹೇಗೆ ನಿರ್ವಹಿಸುವುದು ಎಂದು ಚರ್ಚಿಸೋಣ ತುಂಬ ಧನ್ಯವಾದಗಳು